ಹಲೋ ನಾನು ಜಯಂತ ಚಟರ್ಜಿ ಮತ್ತು ನಾವು ವ್ಯವಸ್ಥಾಪಕ ಸೇವೆಗಳ ವಿವಿಧ ಅಂಶಗಳು ಮತ್ತು ಈಗ ಹಲವಾರು ಸಂಕೀರ್ಣತೆಗಳು ಸವಾಲುಗಳನ್ನು ಸೃಷ್ಟಿಸುವ ಅನೇಕ ಸಮಕಾಲೀನ ಸಮಸ್ಯೆಗಳ ಕುರಿತು ಸಂವಹನ ನಡೆಸುತ್ತಿದ್ದೇವೆ ಮತ್ತು ಸೇವಾ ವ್ಯವಹಾರಗಳ ಡೊಮೇನ್ನಲ್ಲಿ ನಾವು ಅವರಿಗೆ ಹೇಗೆ ಪ್ರತಿಕ್ರಿಯಿಸುತ್ತಿದ್ದೇವೆ ನಾವು ನಮ್ಮ ಕೊನೆಯ ವಿಷಯವನ್ನು ಮುಂದುವರಿಸುತ್ತಿದ್ದೇವೆ ಅದು ಸೇವಾ ಪ್ರಕ್ರಿಯೆಯ ಆಳವಾದ ತಿಳುವಳಿಕೆಯಾಗಿದೆ ಸೇವಾ ಸ್ಪರ್ಶ ಕೇಂದ್ರಗಳಲ್ಲಿ ಸೇವಾ ಹರಿವನ್ನು ನಿರ್ವಹಿಸಲು ಬಳಸಬಹುದಾದ ಜ್ಞಾನವನ್ನು ರಚಿಸಿ ಒಟ್ಟಿಗೆ ಅವು ಸೇವಾ ಪ್ರಕ್ರಿಯೆಯನ್ನು ರೂಪಿಸುತ್ತವೆ ಆದ್ದರಿಂದ ಸಂವಹನ ಗ್ರಾಹಕ ಶಿಕ್ಷಣ ಪ್ರಚಾರವು ಸೇವಾ ಸಂಕೀರ್ಣತೆಗಳ ದೃಷ್ಟಿಯಿಂದ ಸೇವಾ ಪ್ರಕ್ರಿಯೆಯನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳುವ ಒಳಹರಿವು ಮತ್ತು ಉತ್ತಮ ಪ್ರಚಾರ ಗ್ರಾಹಕರ ಶಿಕ್ಷಣ ಮತ್ತು ಸಂವಹನ ಅಸ್ಪಷ್ಟತೆ ವೈವಿಧ್ಯತೆ ಬೇರ್ಪಡಿಸಲಾಗದಿರುವಿಕೆ ಮತ್ತು ಸೇವೆಯ ನಾಶವಾಗುವುದು ಅಂತಹ ಸವಾಲುಗಳಿಗೆ ಸ್ಪಂದಿಸುವ ಮಾರ್ಗಗಳಾಗಿವೆ ಅಸ್ಪಷ್ಟತೆಯನ್ನು ನಿವಾರಿಸಲು ನಾವು ಸ್ಪಷ್ಟವಾದ ಸೂಚನೆಗಳನ್ನು ಬಳಸುತ್ತೇವೆ ಎಂದು ನಾವು ಚರ್ಚಿಸಿದ್ದೇವೆ ಕೊರಿಯರ್ ಕಂಪೆನಿಗಳನ್ನು ನಾವು ನೋಡಿದ ವಿಭಿನ್ನ ಸೇರ್ಪಡೆಗಳನ್ನು ನೆನಪಿಡಿ ಅಲ್ಲಿ ಅವರ ಉಪಕರಣಗಳು ಅವರ ಜನರು ಅವರ ಸಮವಸ್ತ್ರ ಅವರ ಉತ್ಸಾಹ ಅವರ ಪರಿಣತಿ ಎಲ್ಲವೂ ಅಸ್ಪಷ್ಟತೆಯನ್ನು ನಿವಾರಿಸಲು ಸ್ಪಷ್ಟವಾದ ಸೂಚನೆಗಳಾಗಿ ಎದ್ದುಕಾಣುತ್ತವೆ ಅವರು ಒದಗಿಸುತ್ತಿರುವ ಸೇವೆಯ ಅಥವಾ ಉದಾಹರಣೆಗಳಿಗಾಗಿ ರೂಪಕಗಳ ಬಳಕೆ ಅಥವಾ ನಿಮ್ಮಂತಹ ಹೇಳಿಕೆಗಳ ಬಳಕೆ ಉತ್ತಮ ಕೈಯಲ್ಲಿದೆ ಹೆಚ್ಚಿನ ಆರೋಗ್ಯ ರಕ್ಷಣೆ ಅಥವಾ ಶಿಕ್ಷಣದಲ್ಲಿ ಬಹಳ ಜನಪ್ರಿಯವಾದ ಹೇಳಿಕೆ ಮತ್ತು ಅಂತಹ ಸಂಕೀರ್ಣ ವಿಶ್ವಾಸಾರ್ಹ ಆಧಾರಿತ ಸೇವೆಗಳು ಆದ್ದರಿಂದ ಈ ರೂಪಕಗಳು ಮೌಲ್ಯದ ಪ್ರಸ್ತಾಪಗಳನ್ನು ರಚಿಸುವ ರೀತಿಯಲ್ಲಿ ಅವು ಸಾರ್ವತ್ರಿಕ ಸ್ವರೂಪದಲ್ಲಿವೆ ಮತ್ತು ಸ್ವೇಜ್ಗೆ ಹೋಗಿ ಗ್ರಾಹಕರು ಸಕಾರಾತ್ಮಕ ಮನಸ್ಸಿನ ಚೌಕಟ್ಟನ್ನು ರಚಿಸುತ್ತಾರೆ ಇದು ಇಡೀ ಪ್ರಕ್ರಿಯೆಯ ಉತ್ತಮ ಅನುಭವವನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಕೊನೆಯಲ್ಲಿ ಸ್ವಲ್ಪ ಹೆಚ್ಚು ತೃಪ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಅಮೂರ್ತ ಸೇವೆಗಳಿಂದ ಸ್ಪಷ್ಟವಾದ ಉತ್ತಮ ಭಾವನೆ ನಮ್ಮ ಗುರಿಯಾಗಿದೆ ಇದು ಮಿತ್ತಲ್ ಮತ್ತು ಬೇಕರ್ ಅವರಿಂದ ಉತ್ತಮವಾದ ಸಂಶೋಧನಾ ರಚನೆಯಾಗಿದೆ ಇದನ್ನು 2002 ರಲ್ಲಿ ಪ್ರಕಟಿಸಲಾಯಿತು ಸೇವಾ ವ್ಯವಹಾರದಲ್ಲಿ ಸೇವಾ ಸಂವಹನ ಅಥವಾ ಸಂವಹನ ಹೇಗೆ ನಾವು ಇಲ್ಲಿ ಹೇಗೆ ಬಳಸಿದ್ದೇವೆ ಅಥವಾ ಲೇಖಕರು ಜಾಹೀರಾತು ತಂತ್ರಗಳನ್ನು ಬಳಸುತ್ತಾರೆ ಎಂದು ಇದು ತೋರಿಸುತ್ತದೆ ಆದರೆ ವಾಸ್ತವವಾಗಿ ನೀವು ಅದನ್ನು ಸುಲಭವಾಗಿ ನೋಡಬಹುದು ಇದು ಸಂಪೂರ್ಣ ಶ್ರೇಣಿಯ ಸಂವಹನ ಸಾಧ್ಯತೆಗಳಿಗೆ ಅನ್ವಯಿಸುತ್ತದೆ ಇದು ಅಸ್ಪಷ್ಟತೆಯನ್ನು ನಿವಾರಿಸಲು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಉದಾಹರಣೆಗೆ ಸೇವೆಗಳ ಸಾಮಾನ್ಯತೆಯ ಸಮಸ್ಯೆ ನಿರ್ದಿಷ್ಟ ಸೇವೆಯ ಭೌತಿಕ ಭಾಗವನ್ನು ಹೈಲೈಟ್ ಮಾಡಲು ನಾವು ಸಿಸ್ಟಮ್ ದಸ್ತಾವೇಜನ್ನು ಕಾರ್ಯಕ್ಷಮತೆಯ ದಸ್ತಾವೇಜನ್ನು ಬಳಸಬಹುದು ಆದ್ದರಿಂದ ಇವುಗಳು ಆರೋಗ್ಯ ಸೌಲಭ್ಯಕ್ಕಾಗಿ ಅಥವಾ ಶೈಕ್ಷಣಿಕ ಸೌಲಭ್ಯಕ್ಕಾಗಿ ನಿಮ್ಮ ಕರಪತ್ರದಂತೆ ಇರುತ್ತದೆ ಆದ್ದರಿಂದ ನೀವು ಭೌತಿಕ ವ್ಯವಸ್ಥೆಯ ಸಾಮರ್ಥ್ಯವನ್ನು ವಸ್ತುನಿಷ್ಠವಾಗಿ ದಾಖಲಿಸುತ್ತೀರಿ ಡಾಕ್ಯುಮೆಂಟ್ ಮಾಡಿ ಮತ್ತು ಹಿಂದಿನ ಕಾರ್ಯಕ್ಷಮತೆಯ ಅಂಕಿಅಂಶಗಳನ್ನು ಉಲ್ಲೇಖಿಸಿ ಸೇವಾ ಸೌಲಭ್ಯವನ್ನು ನೀವು ತೆಗೆದುಕೊಳ್ಳುವ ಯಾವುದೇ ಕ್ಯಾಟಲಾಗ್ ಅಥವಾ ಕರಪತ್ರವನ್ನು ನೀವು ನೋಡುವಂತೆ ಇದು ವೈಶಿಷ್ಟ್ಯಗಳಾಗಿರುತ್ತದೆ ಹಿಂದಿನ ಅಧಿವೇಶನದಲ್ಲಿ ನಾವು ಚರ್ಚಿಸಿದಂತೆ ನೀವು ಹುಡುಕಲಾಗದಿರುವಿಕೆಗಾಗಿ ನೋಡುತ್ತೀರಿ ಇದರರ್ಥ ಶೋಧಿಸದಿರುವಿಕೆ ಎಂದರೆ ನೀವು ಸಂವಹನ ಮಾಡಲು ಪ್ರಯತ್ನಿಸುತ್ತಿರುವ ಅನೇಕ ಪರಿಕಲ್ಪನೆಗಳು ಅಥವಾ ಸೇವೆಯ ಗುಣಲಕ್ಷಣಗಳು ಅಮೂರ್ತವಾಗಿವೆ ಮತ್ತು ಆದ್ದರಿಂದ ಅವುಗಳನ್ನು ಮತ್ತೆ ಮತ್ತೆ ಅನುಭವಿಸಲು ಅಥವಾ ಸ್ಪರ್ಶಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಪರ್ಯಾಯ ಕಾರ್ಯವಿಧಾನವನ್ನು ರಚಿಸುತ್ತೀರಿ ಅದನ್ನು ನೀವು ಸ್ಪರ್ಶಿಸಬಹುದು ಮತ್ತು ಅನುಭವಿಸಬಹುದು ಮತ್ತು ಓದಬಹುದು ಮತ್ತು ಅರ್ಥಮಾಡಿಕೊಳ್ಳಬಹುದು ಎಂದರೆ ನೀವು ಸಂಪೂರ್ಣ ದಸ್ತಾವೇಜನ್ನು ರಚಿಸುತ್ತೀರಿ ನೀವು ಖ್ಯಾತಿ ಆಧಾರಿತ ಉಲ್ಲೇಖಿತ ದಸ್ತಾವೇಜನ್ನು ನೀಡುತ್ತೀರಿ ಈಗಾಗಲೇ ಸೇವೆಯನ್ನು ಬಳಸಿದ ಮತ್ತು ಒಳ್ಳೆಯದನ್ನು ಅನುಭವಿಸಿದ ಜನರ ಪ್ರಶಂಸಾಪತ್ರವನ್ನು ನೀಡಿ ಆದ್ದರಿಂದ ಅದಕ್ಕಾಗಿಯೇ ನೀವು ಅದನ್ನು ಕರಪತ್ರಗಳಲ್ಲಿ ನೋಡುತ್ತೀರಿ ಶಿಕ್ಷಣ ಸಂಸ್ಥೆಗಳು ಹಳೆಯ ವಿದ್ಯಾರ್ಥಿಗಳಿಂದ ಹೇಳಿಕೆಗಳು ಇರುತ್ತವೆ ಆ ಸಂಸ್ಥೆಯಿಂದ ವಿದ್ಯಾರ್ಥಿಗಳನ್ನು ನೇಮಕ ಮಾಡಿಕೊಂಡ ಜನರಿಂದ ಹೇಳಿಕೆಗಳು ಇರುತ್ತವೆ ಇವೆಲ್ಲವೂ ಖ್ಯಾತಿಯನ್ನು ಬೆಳೆಸಿದ ವಿಭಿನ್ನ ರೀತಿಯ ಪ್ರಶಂಸಾಪತ್ರಗಳು ಅಥವಾ ನಾವು ವಿಭಿನ್ನ ಕಂತುಗಳನ್ನು ದಾಖಲಿಸಬಹುದು ಆದ್ದರಿಂದ ಈಗ ನಮ್ಮ ಸುತ್ತಲೂ ಇರುವ ಎಲ್ಲಾ ರೀತಿಯ ಇ ಕಾಮರ್ಸ್ ಸೇವೆಗಳು ದೂರದರ್ಶನದಲ್ಲಿ ಪ್ರಚಾರ ಪಡೆದಾಗ ಆ ಸೇವೆಯ ಅಮೂರ್ತತೆ ಅಥವಾ ಭೌತಿಕ ಸೇವೆಗಳಿಗೆ ಸಂಬಂಧಿಸಿದಂತೆ ಇ ಸೇವೆಗಳ ಬಗ್ಗೆ ನಾನು ಹೇಳುವ ವಿಭಿನ್ನ ಅಮೂರ್ತತೆಯನ್ನು ನೀವು ನೋಡುತ್ತೀರಿ ವಿಭಿನ್ನ ಕಂತುಗಳ ಮೂಲಕ ಚಿತ್ರಿಸಲಾಗಿದೆ ಕೆಲವೊಮ್ಮೆ ನೀವು ಯಾವುದೇ ಸಮಯದಲ್ಲಿ ಆದೇಶಿಸಬಹುದಾದ ಅನುಕೂಲತೆಯನ್ನು ಹೈಲೈಟ್ ಮಾಡಲು ಹಾಸ್ಯದ ಸ್ವಲ್ಪ ಸ್ಪರ್ಶದಿಂದ ನೀವು ಸಮಯೋಚಿತ ವಿತರಣೆಯನ್ನು ಪಡೆಯುತ್ತೀರಿ ಜೋಡಿಯ ಬೂಟುಗಳು ಉತ್ತಮ ದೇಹರಚನೆಯನ್ನು ನೀಡದಿದ್ದರೆ ನಿಮಗೆ ಯಾವುದೇ ಚಿಂತೆ ಇಲ್ಲ ನೀವು ಸುಲಭವಾಗಿ ಹಿಂತಿರುಗಬಹುದು ಇವೆಲ್ಲವನ್ನೂ ಕಂತುಗಳ ಮೂಲಕ ವಿವರಿಸಲಾಗಿದೆ ಆದ್ದರಿಂದ ಅನೇಕ ಬಾರಿ ಈ ಜಾಹೀರಾತುಗಳು ಬಹುತೇಕ ಟಿವಿ ಧಾರಾವಾಹಿಯಂತೆಯೇ ಇರುತ್ತವೆ ಅವುಗಳು ಒಂದರ ನಂತರ ಒಂದರಂತೆ ಸಂಪರ್ಕಿತ ರೀತಿಯಲ್ಲಿ ಹೋಗುತ್ತವೆ ಅಮೂರ್ತತೆಗೆ ಪ್ರತಿಕ್ರಿಯೆಯನ್ನು ಮತ್ತು ಒಳಗೊಂಡಿರುವ ಸಂಕೀರ್ಣತೆಗಳಿಗೆ ಪ್ರತಿಕ್ರಿಯೆಯನ್ನು ಸಂವಹನ ಮಾಡಲು ಪ್ರಯತ್ನಿಸುತ್ತವೆ ನಾನು ಆರೋಗ್ಯ ಸೇವೆಗಳ ಬಗ್ಗೆ ಚರ್ಚಿಸುತ್ತಿದ್ದಂತೆ ಮತ್ತು ಆಗಾಗ್ಗೆ ನಾವು ಮಾನಸಿಕ ದುರ್ಬಲತೆ ಎಂದು ಕರೆಯುತ್ತೇವೆ ಅಂದರೆ ಬಹಳ ಸಂಕೀರ್ಣವಾದ ಸೇವೆಯ ಎಲ್ಲಾ ಸೂಕ್ಷ್ಮ ವ್ಯತ್ಯಾಸಗಳನ್ನು ಅರ್ಥಮಾಡಿಕೊಳ್ಳಲು ಅಸಮರ್ಥತೆ ಆದ್ದರಿಂದ ಆ ಎಲ್ಲ ವಿವರಗಳನ್ನು ಪಡೆಯುವ ಬದಲು ಅಥವಾ ಹೇಗೆ ಕಂಪ್ಯೂಟೆಡ್ ಟೊಮೊಗ್ರಫಿ ಮಾಡಲಾಗುತ್ತದೆ ಗ್ರಾಹಕರ ಮನಸ್ಸಿನಲ್ಲಿ ಭರವಸೆ ಮೂಡಿಸಲು ಸೇವಾ ಬಳಕೆಯ ಒಂದು ಪ್ರಸಂಗಗಳು ಇದು ಉತ್ತಮವಾದದನ್ನು ಪಡೆಯುವ ಉತ್ತಮ ಆಕ್ರಮಣಶೀಲವಲ್ಲದ ಮಾರ್ಗವಾಗಿದೆ ನಿಮ್ಮ ಹೃದಯದ ಕಾರ್ಯಚಟುವಟಿಕೆ ಅಥವಾ ನಿಮ್ಮ ರಕ್ತ ವ್ಯವಸ್ಥೆಯ ತಿಳುವಳಿಕೆ ಅಥವಾ ಅಪಧಮನಿಯ ಅಡಚಣೆ ಅಥವಾ ಇತ್ಯಾದಿ ಆದ್ದರಿಂದ ನಾವು ಕೆಲವು ನೈಜ ಪ್ರಕರಣಗಳನ್ನು ನೋಡಿದರೆ ಚೆನ್ನಾಗಿ ಅರ್ಥವಾಗುತ್ತದೆ ಈ ರೀತಿಯಾಗಿ ಸಾಕಷ್ಟು ಅಮೂರ್ತ ವಿಷಯಕ್ಕೆ ಸಂಬಂಧಿಸಿದ ಸಂವಹನಗಳ ಚಿತ್ರಗಳು ಇದು ಪ್ರವಾಸೋದ್ಯಮ ಅನುಭವ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅನುಭವ ದೊಡ್ಡ ಸೇವಾ ಉದ್ಯಮವಾಗಿದೆ ಅನನ್ಯ ಸರಣಿಯ ಅನುಭವಗಳ ವಿತರಣೆಯ ಮೇಲೆ ಮತ್ತು ಹೈಲೈಟ್ ಮಾಡಲು ನಿಜವಾಗಿಯೂ ಸಂಪೂರ್ಣವಾಗಿ ಅವಲಂಬಿತವಾಗಿದೆ ಎಷ್ಟು ದಿನಗಳು ಎಷ್ಟು ರಾತ್ರಿಗಳು ಯಾವ ರೀತಿಯ ಹೋಟೆಲ್ಗಳು ಮತ್ತು ಮುಂತಾದವು ದಿನದಿಂದ ದಿನಕ್ಕೆ ಕಾರ್ಯಕ್ರಮದಂತಹ ಕೆಲವು ದಾಖಲಾತಿಗಳು ಇರುತ್ತವೆ ಆದರೆ ಇದು ಹೈಲೈಟ್ ಮಾಡಲು ಶಕ್ತಿಯುತ ಚಿತ್ರಗಳು ಎದ್ದುಕಾಣುವ ಚಿತ್ರಗಳು ರೂಪಕಗಳು ಆಚರಣೆಗಳಿಂದ ಪೂರಕವಾಗಿರುತ್ತದೆ ಅದೇ ರೀತಿ ಉದಾಹರಣೆಗೆ ಇದು ವೈದ್ಯಕೀಯ ಪ್ರವಾಸೋದ್ಯಮದ ಬೆಳೆಯುತ್ತಿರುವ ವ್ಯವಹಾರವಾಗಿದೆ ಇದು ಕೇರಳದಂತಹ ಭಾರತದ ಕೆಲವು ರಾಜ್ಯಗಳು ನೀಡುವ ಪ್ರಮುಖ ಸೇವಾ ವ್ಯವಹಾರವಾಗಿದೆ ಯೋಗಕ್ಷೇಮಕ್ಕಾಗಿ ಆರೋಗ್ಯಕ್ಕಾಗಿ ಕೆಲವು ದೀರ್ಘಕಾಲದ ಕಾಯಿಲೆಗಳನ್ನು ಪರಿಹರಿಸಲು ಮತ್ತು ಹೀಗೆ ಅನನ್ಯ ಸೇವೆಗಳ ಸರಣಿ ಜನರು ಪ್ರಪಂಚದಾದ್ಯಂತದವರು ಒಳಗೊಂಡಿರುವ ಪ್ರಕ್ರಿಯೆಗಳು ಒಳಗೊಂಡಿರುವ ವಿಜ್ಞಾನ ಕಾರ್ಯವಿಧಾನಗಳು ಬದಲಿಗೆ ಅಲ್ಲಿ ಕರಪತ್ರಗಳು ಇರಬಹುದು ಅವರೋಹಣ ಗ್ರಾಹಕರಿಗೆ ಕ್ಯಾಟಲಾಗ್ಗಳು ಇರಬಹುದು ಅವರು ಎಲ್ಲಾ ವಿವರಗಳನ್ನು ತಿಳಿದುಕೊಳ್ಳಲು ಬಯಸಬಹುದು ಆದರೆ ಹೆಚ್ಚಿನ ಜನರಿಗೆ ನಾವು ಚಿತ್ರಗಳನ್ನು ಬಳಸುತ್ತೇವೆ ನಾವು ರೂಪಕಗಳನ್ನು ಬಳಸುತ್ತೇವೆ ಅಸ್ಪಷ್ಟತೆ ಅಥವಾ ಮಾನಸಿಕ ದುರ್ಬಲತೆ ಅಥವಾ ಅಮೂರ್ತತೆಯನ್ನು ಎದುರಿಸಲು ನಾವು ಅಭಿವ್ಯಕ್ತಿಗಳನ್ನು ಬಳಸುತ್ತೇವೆ ನಾವು ಅಭಿವ್ಯಕ್ತಿಗಳು ಭೌತಿಕ ಕಂತುಗಳನ್ನು ಬಳಸುತ್ತೇವೆ ಅಲ್ಲಿ ಇದು ಒಳ್ಳೆಯದು ಎಂದು ನೀವು ತಕ್ಷಣ ಭಾವಿಸುತ್ತೀರಿ ಇತರಜನರು ಭಾಗವಹಿಸಿದ್ದಾರೆ ವಿಜ್ಞಾನ ಮತ್ತು ಪರಂಪರೆ ಇದೆ ಆದ್ದರಿಂದ ಶೋಧಿಸದಿರುವಿಕೆ ಸಾಮಾನ್ಯತೆ ಅಮೂರ್ತತೆ ಮತ್ತು ಈ ಅಸಮರ್ಥತೆಗೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆಗಳ ಸಮಸ್ಯೆಯನ್ನು ಪರಿಹರಿಸುವ ಎದ್ದುಕಾಣುವ ಸಂವಹನವನ್ನು ರಚಿಸಲು ರೂಪಕ ಚಿತ್ರಗಳನ್ನು ಬಳಸಿ ವೈದ್ಯಕೀಯ ಪ್ರವಾಸೋದ್ಯಮ ಅಥವಾ ಇತರ ನಂಬಲಾಗದ ಭಾರತ ಪ್ರಕಾರದ ಪ್ರವಾಸೋದ್ಯಮಕ್ಕಾಗಿ ನೀವು ನೋಡುವ ಸೇವೆಗಳಿಗೆ ಈ ದಿನಗಳಲ್ಲಿ ಸೇವೆಗಳಿವೆ ಯಂತ್ರಗಳಿಂದ ಒದಗಿಸುವ ಸೇವೆಗಳಿವೆ ಅವು ಸ್ವಯಂ ಸೇವಾ ತಂತ್ರಜ್ಞಾನ ಎಸ್ಎಸ್ಟಿ ಎಟಿಎಂಗಳ ಮೂಲಕ ವರ್ಗ ತಿಳಿದಿರುವ ಸೇವೆಯಾಗಿವೆ ವಿಮಾನ ನಿಲ್ದಾಣದಲ್ಲಿ ಸ್ವಯಂ ಪರಿಶೀಲನಾ ಯಂತ್ರಗಳು ಉದಾಹರಣೆಗಳಾಗಿವೆ ಇಲ್ಲಿ ಪ್ರಕ್ರಿಯೆಯ ಯಶಸ್ವಿ ಕಾರ್ಯಕ್ಷಮತೆಗಾಗಿ ಸಂವಹನ ಮತ್ತು ಪ್ರಚಾರದ ಪಾತ್ರವು ಬಹಳ ಮಹತ್ವದ್ದಾಗಿದೆ ಆದ್ದರಿಂದ ಇಲ್ಲಿ ಅದನ್ನು ಪ್ರಚಾರ ಅಥವಾ ಜಾಹೀರಾತು ಎಂದು ಕರೆಯುವ ಬದಲು ನಾವು ಅದನ್ನು ಗ್ರಾಹಕ ಶಿಕ್ಷಣ ಎಂದು ಕರೆಯುತ್ತೇವೆ ಆದ್ದರಿಂದ ನಿಸ್ಸಂಶಯವಾಗಿ ಸ್ವಯಂ ಸೇವೆಯಲ್ಲಿ ಗ್ರಾಹಕರ ಪಾತ್ರವು ಬಹಳ ನಿರ್ಣಾಯಕವಾಗಿದೆ ಏಕೆಂದರೆ ಗ್ರಾಹಕರು ಅನೇಕ ವಿಧಗಳಲ್ಲಿ ಸೇವಾ ಪೂರೈಕೆದಾರರಾಗುತ್ತಾರೆ ಮತ್ತು ಅವನು ಒದಗಿಸಿದ ವ್ಯವಸ್ಥೆಯೊಂದಿಗೆ ಸಂಯೋಗದೊಂದಿಗೆ ಅವನು ಸೇವೆಯನ್ನು ರಚಿಸುತ್ತಾನೆ ಅಥವಾ ರಚಿಸುತ್ತಾನೆ ಆದ್ದರಿಂದ ಅನುಕೂಲಗಳು ಸ್ಪಷ್ಟವಾಗಿವೆ ಚೆಕಿಂಗ್ ಕೌಂಟರ್ನಲ್ಲಿ ಬಹಳ ಸಂಕೀರ್ಣವಾದ ದೀರ್ಘ ಕಾಯುವಿಕೆಯ ಬದಲು ನೀವು ನಿಜವಾಗಿಯೂ ಸ್ವಯಂ ತಪಾಸಣೆ ಸೌಲಭ್ಯದ ಮೂಲಕ ಹೋಗಿ ಅದನ್ನು ಕೆಲವೇ ನಿಮಿಷಗಳಲ್ಲಿ ಪೂರ್ಣಗೊಳಿಸಬಹುದು ಅಥವಾ ಬ್ಯಾಂಕಿನಲ್ಲಿ ದೀರ್ಘ ಸರತಿ ಸಾಲಿನಲ್ಲಿ ಕಾಯುವ ಬದಲು ಅಥವಾ ಬ್ಯಾಂಕ್ ಹೇಳುವವರನ್ನು ಪ್ರವೇಶಿಸಲು ನಿಮ್ಮ ಹಳ್ಳಿಯಿಂದ ಮುಂದಿನ ಹಳ್ಳಿಗೆ ಐದು ಕಿಲೋಮೀಟರ್ ಪ್ರಯಾಣಿಸುವ ಬದಲು ನೀವು ಎಟಿಎಂ ಬಳಸುತ್ತೀರಿ ನೀವು ಸ್ವಯಂ ಪರಿಶೀಲನಾ ಯಂತ್ರವನ್ನು ಬಳಸುತ್ತೀರಿ ಪ್ರಯೋಜನಗಳು ಸ್ಪಷ್ಟವಾಗಿವೆ ಆದರೆ ಗ್ರಾಹಕ ಈ ಸೇವಾ ಕಾರ್ಯಕ್ಷಮತೆಯಲ್ಲಿ ಹೆಚ್ಚು ದೊಡ್ಡ ಪಾತ್ರವನ್ನು ವಹಿಸುತ್ತಿದೆ ಸೇವಾ ಸಹ ರಚನೆಗೆ ಇದು ಉತ್ತಮ ಉದಾಹರಣೆಯಾಗಿದೆ ಆದರೆ ಪ್ರತಿ ಯಶಸ್ಸಿಗೆ ನಿಮಗೆ ಪ್ರಚಾರದ ಅಗತ್ಯವಿದೆ ಈ ಸಂದರ್ಭದಲ್ಲಿ ಮಾತ್ರ ನಾವು ಅದನ್ನು ಪ್ರಚಾರ ಎಂದು ಕರೆಯುವುದಿಲ್ಲ ನಾವು ಅದನ್ನು ಗ್ರಾಹಕ ಶಿಕ್ಷಣ ಗ್ರಾಹಕ ತರಬೇತಿ ಎಂದು ಕರೆಯುತ್ತೇವೆ ಆದ್ದರಿಂದ ಇತರ ಹಲವು ರೀತಿಯ ಸೇವೆಗಳಂತೆ ಸೇವಾ ಸಿಬ್ಬಂದಿಯ ನಿರಂತರ ತರಬೇತಿ ಮತ್ತು ಅಭಿವೃದ್ಧಿ ಒಂದು ಪ್ರಮುಖ ತಂತ್ರವಾಗಿದೆ ಈ ರೀತಿಯ ಸೇವೆಗಳಲ್ಲಿ ಗ್ರಾಹಕರಿಗೆ ಶಿಕ್ಷಣ ನೀಡುವುದು ಗ್ರಾಹಕರಿಗೆ ತರಬೇತಿ ನೀಡುವುದು ಗ್ರಾಹಕರನ್ನು ತಿಳುವಳಿಕೆಯಿಂದ ಇಡುವುದು ಯಶಸ್ಸಿಗೆ ಇನ್ಪುಟ್ ಮಾಡಲು ಮುಖ್ಯವಾಗಿರುತ್ತದೆ ಆದ್ದರಿಂದ ಎರಡೂ ಸಂದರ್ಭಗಳಲ್ಲಿ ಸೇವಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಉದ್ಯೋಗಿಗಳಿಗೆ ಮತ್ತು ಗ್ರಾಹಕರಿಗೆ ಯಶಸ್ವಿ ಪ್ರಚಾರ ಗ್ರಾಹಕ ಶಿಕ್ಷಣ ಸಂವಹನ ಜ್ಞಾನ ಹರಿವಿನ ಕಾರ್ಯವಿಧಾನವನ್ನು ರಚಿಸುವುದು ಅತ್ಯಗತ್ಯ ಎಂದು ನೀವು ನೋಡಬಹುದು ಇದನ್ನು ಸರಿಯಾಗಿ ಮಾಡಿದರೆ ಐಎಚ್ಐಪಿ ಸಮಸ್ಯೆಗಳು ಅಸ್ಪಷ್ಟತೆ ವೈವಿಧ್ಯತೆ ಬೇರ್ಪಡಿಸಲಾಗದಿರುವಿಕೆ ಮತ್ತು ನಾಶವಾಗುವಿಕೆಯನ್ನು ನೋಡಿಕೊಳ್ಳುತ್ತದೆ ಆದ್ದರಿಂದ ಒಂದು ವರ್ಗದ ಸೇವಾ ಮಳಿಗೆಗಳು ಮತ್ತು ಮುಂಚೂಣಿಯ ಉದ್ಯೋಗಿಗಳಿಗೆ ಮತ್ತು ಇನ್ನೊಂದು ವರ್ಗಕ್ಕೆ ಸ್ವಯಂ ಸೇವಾ ವಿತರಣಾ ಕೇಂದ್ರಗಳಿಗೆ ಗ್ರಾಹಕ ತರಬೇತಿ ಎರಡೂ ಪ್ರಕ್ರಿಯೆ ಮತ್ತು ಪ್ರಚಾರದ ನಡುವೆ ಅಗತ್ಯವಾದ ಸಮ್ಮಿಳನದ ನಿದರ್ಶನಗಳಾಗಿವೆ ಎಂದು ಹೇಳುವ ಮೂಲಕ ನಾವು ತೀರ್ಮಾನಿಸುತ್ತೇವೆ ಅದನ್ನು ಸರಿಯಾಗಿ ಮಾಡಲು ಕೆಲವು ತಂತ್ರಗಳು ಮತ್ತು ಕೆಲವು ತಂತ್ರಜ್ಞಾನಗಳಿವೆ ಆದ್ದರಿಂದ ನಾವು ಇದನ್ನು ಪ್ರಕ್ರಿಯೆಯ ದೃಶ್ಯೀಕರಣ ಎಂದು ಕರೆಯುತ್ತೇವೆ ನಾನು ಈ ಮೊದಲು ಅದರ ಬಗ್ಗೆ ಮಾತನಾಡಿದ ದೃಶ್ಯೀಕರಣ ಆ ಸಮಯದಲ್ಲಿ ನಾನು ಅದನ್ನು ಫ್ಲೋ ಚಾರ್ಟ್ ಎಂದು ಕರೆಯುತ್ತಿದ್ದೆ ಈ ಸಂಪರ್ಕದಲ್ಲಿ ಪರಿಭಾಷೆ ನೀಲಿ ಮುದ್ರಣ ಅಥವಾ ಪ್ರಕ್ರಿಯೆಯ ನಕ್ಷೆಯಂತಹ ಕೆಲವು ಪರಿಭಾಷೆಗಳನ್ನು ಈಗ ಬಳಸುತ್ತೇನೆ ಅವರೆಲ್ಲರೂ ಒಂದೇ ರೀತಿಯ ವಿಧಾನವನ್ನು ಸೂಚಿಸುತ್ತಾರೆ ಇದು ಸೇವಾ ಸ್ಪರ್ಶ ಬಿಂದುಗಳ ದೃಶ್ಯೀಕರಣ ಮತ್ತು ಸೇವೆಯ ಹರಿವು ಆದ್ದರಿಂದ ಉದಾಹರಣೆಗೆ ಇದು ಮಾನಸಿಕ ಪ್ರಚೋದಕ ಸಂಸ್ಕರಣಾ ಸೇವೆಯ ಉದಾಹರಣೆಯಾಗಿದೆ ನಿಮ್ಮಲ್ಲಿ ಕೆಲವರು ಹಿಂದಿನ ಸೆಷನ್ನಿಂದ ಮಾನಸಿಕ ಪ್ರಚೋದಕ ಸಂಸ್ಕರಣೆ ಮತ್ತು ಮಾಹಿತಿ ಸಂಸ್ಕರಣೆಯ ನಡುವಿನ ವ್ಯತ್ಯಾಸವೇನು ಎಂಬ ಪ್ರಶ್ನೆಯನ್ನು ಎತ್ತಿದ್ದಾರೆ ಆ ಅನುಮಾನವನ್ನು ಸ್ಪಷ್ಟಪಡಿಸಲು ನಾನು ಈ ಫ್ಲೋ ಚಾರ್ಟ್ ಅನ್ನು ಬಳಸುತ್ತಿದ್ದೇನೆ ಆದ್ದರಿಂದ ಮಾನಸಿಕ ಪ್ರಚೋದನೆ ಪ್ರಕ್ರಿಯೆ ಉದಾಹರಣೆಗೆ ಹವಾಮಾನ ಮುನ್ಸೂಚನೆ ಆದ್ದರಿಂದ ಫ್ಲೋ ಚಾರ್ಟ್ ನೀವು ಟಿವಿಯನ್ನು ಆನ್ ಮಾಡಿ ಹವಾಮಾನದ ಆಯ್ಕೆ ಮುನ್ಸೂಚನೆ ಚಾನಲ್ ಮತ್ತು ಹವಾಮಾನ ಮುನ್ಸೂಚನೆಯ ಪ್ರಸ್ತುತಿಗಳನ್ನು ವೀಕ್ಷಿಸಿ ಮತ್ತು ನಾವು ನಾಳೆ ಪಿಕ್ನಿಕ್ಗೆ ಹೋಗುತ್ತೇವೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಿ ಆದರೆ ಈ ಸೇವೆಯನ್ನು ಒದಗಿಸುವ ಹಿನ್ನೆಲೆ ಇದ್ದರೆ ಇದು ಮುಂಚೂಣಿಯಲ್ಲಿದ್ದರೆ ಇದು ಸೇವೆಯ ಗೋಚರ ಭಾಗ ಮತ್ತು ರೇಖೆಯ ಹಿಂದೆ ನಮ್ಮಲ್ಲಿ ಹವಾಮಾನ ದತ್ತಾಂಶ ಸಂಗ್ರಹ ದತ್ತಾಂಶವನ್ನು ವಿವಿಧ ರೀತಿಯ ಹವಾಮಾನ ಮುನ್ಸೂಚನೆ ಮಾದರಿಗಳಿಗೆ ಇನ್ಪುಟ್ ಮಾಡುವುದು ಮತ್ತು ರಚಿಸುವುದು ಪ್ರಸ್ತುತಿ ವಸ್ತು ಇದು ನೀವು ನೋಡುವುದು ಆದ್ದರಿಂದ ಈ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ನಾವು ಸ್ಪರ್ಶ ಬಿಂದುಗಳನ್ನು ಅರ್ಥಮಾಡಿಕೊಳ್ಳಬೇಕು ನಾವು ಎಲ್ಲಾ ಹಿನ್ನೆಲೆ ಪ್ರಕ್ರಿಯೆಗಳನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಉತ್ತಮ ಯಶಸ್ವಿ ಸೇವಾ ನಿದರ್ಶನವನ್ನು ರಚಿಸಲು ವ್ಯವಸ್ಥೆಯಾಗಿ ಈ ಸಂಪೂರ್ಣ ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು ನೀವು ಗ್ರಾಹಕರಿಗೆ ಕೆಲವು ತಾಂತ್ರಿಕ ಅಂಶಗಳನ್ನು ಸಂವಹನ ಮಾಡಬೇಕಾಗುತ್ತದೆ ಇದರಿಂದಾಗಿ ಗ್ರಾಹಕರು ಆ ಪ್ರಸ್ತುತಿಯಿಂದ ಮಳೆ ಪ್ರಮಾಣ ಅಥವಾ ತೇವಾಂಶವನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಇದು ಮಳೆಯ ಸಾಧ್ಯತೆಯೊಂದಿಗೆ ಸಂಬಂಧ ಇತ್ಯಾದಿ ನೀವು ಸಂವಹನ ಮಾಡಬೇಕಾದ ವಿಷಯಗಳು ಈ ಸಂಪೂರ್ಣ ವಿಷಯವು ಉತ್ತಮ ಸೇವಾ ಕಾರ್ಯಕ್ಷಮತೆ ತೃಪ್ತಿದಾಯಕ ಸೇವಾ ಕಾರ್ಯಕ್ಷಮತೆಯಾಗಿ ಪರಿಣಮಿಸುತ್ತದೆ ಮತ್ತೊಂದೆಡೆ ಇದು ಮಾಹಿತಿ ಸಂಸ್ಕರಣೆ ಆರೋಗ್ಯ ವಿಮೆ ಎಂದು ಭಾವಿಸಿದರೆ ಮೇಲಿನ ಸಾಲಿನಲ್ಲಿ ನೀವು ಆಯ್ಕೆ ಆಯ್ದ ಯೋಜನೆ ವಿಮಾ ಯೋಜನೆ ವೇತನ ಮತ್ತು ವಿಮಾ ರಕ್ಷಣೆಯ ಬಗ್ಗೆ ಕಲಿಯುವಿರಿ ಮತ್ತು ನೀವು ಕೆಲವು ದಾಖಲೆಗಳನ್ನು ಪಡೆಯುತ್ತೀರಿ ಸಾಲಿನ ಹಿನ್ನೆಲೆಯ ಹಿಂದೆ ನಿಯಮಗಳು ಮತ್ತು ಷರತ್ತುಗಳ ಬಗ್ಗೆ ನಿಮ್ಮ ಕಂಪನಿಯೊಂದಿಗೆ ಅಥವಾ ನಿಮ್ಮ ವಿಶ್ವವಿದ್ಯಾಲಯದೊಂದಿಗೆ ಕೆಲವು ಒಪ್ಪಂದಗಳು ಇರಬಹುದು ಎಂಬಂತಹ ಕ್ರಮಗಳು ಇರುತ್ತವೆ ಗ್ರಾಹಕರ ಮಾಹಿತಿಯನ್ನು ಡೇಟಾ ಬೇಸ್ಗೆ ನಮೂದಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ಮತ್ತೆ ಸಂವಹನ ಮತ್ತು ಜ್ಞಾನದ ಕೆಲವು ವಿನಿಮಯ ಇರುತ್ತದೆ ಮತ್ತು ಆ ಮೂಲಕ ಸೇವೆಯನ್ನು ಉತ್ತಮವಾಗಿ ನಿರ್ವಹಿಸಲಾಗುತ್ತದೆ ಈ ರೇಖೀಯ ಅಥವಾ ಬಹು ಮಟ್ಟದ ಹರಿವಿನ ರೇಖಾಚಿತ್ರಗಳನ್ನು ಬಳಸುವ ಬದಲು ಅಥವಾ ನಾವು ಪ್ರಕ್ರಿಯೆ ನಕ್ಷೆಗಳು ಅಥವಾ ಫ್ಲೋ ಚಾರ್ಟ್ ಅಥವಾ ಸೇವಾ ನೀಲಿ ಮುದ್ರಣ ಎಂದು ಕರೆಯುತ್ತೇವೆ ಈ ದಿನಗಳಲ್ಲಿ ನಾವು ಕೆಲವು ಆನಿಮೇಟೆಡ್ ನೀಲಿ ಮುದ್ರಣಗಳನ್ನು ಸಹ ಬಳಸುತ್ತೇವೆ ಅಲ್ಲಿ ನೀವು ಸೇವೆಯು ಸಕಾರಾತ್ಮಕ ಅನುಭವವಾಗಿದೆಯೆ ಅಥವಾ ಸೇವೆಯು ಅಷ್ಟು ಸಕಾರಾತ್ಮಕವಾಗಿಲ್ಲವೇ ಎಂಬುದನ್ನು ತೋರಿಸಲು ನೀವು ಎಮೋಟಿಕಾನ್ಗಳನ್ನು ಕರೆಯಬಹುದು ಆದ್ದರಿಂದ ಈ ದಿನಗಳಲ್ಲಿ ಚಿತ್ರಿಸಲು ವಿಭಿನ್ನ ಮಾರ್ಗಗಳಿವೆ ಮತ್ತು ಇದನ್ನು ಸಾಮಾನ್ಯವಾಗಿ ನಿಮ್ಮ ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ನಲ್ಲಿ ಅನಿಮೇಟ್ ಮಾಡಬಹುದು ಮತ್ತು ಆದ್ದರಿಂದ ಸೇವೆಯ ನೀಲಿ ಮುದ್ರಣದ ಪ್ರಮುಖ ಅಂಶಗಳು ಇದು ಪ್ರಕ್ರಿಯೆ ಮತ್ತು ಪ್ರಚಾರ ಅಥವಾ ಸಂವಹನ ಮತ್ತು ಸವಾಲುಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇಡೀ ಹರಿವು ಹೀಗೆಯೇ ಆಗುತ್ತಿದೆ ಮತ್ತು ಇದು ನಿಜವಾಗಿ ತೋರಿಸುತ್ತದೆ ಆದ್ದರಿಂದ ಈ ಪ್ರಸ್ತುತಿಯಲ್ಲಿ ಬಹುತೇಕ ಎಸ್ನಂತೆ ಆದ್ದರಿಂದ ಮುಂದಿನ ಹಂತದ ಚಟುವಟಿಕೆಗಳಿಗೆ ಮಾನದಂಡವನ್ನು ವ್ಯಾಖ್ಯಾನಿಸಿ ಭೌತಿಕ ಪುರಾವೆಗಳನ್ನು ನಿರ್ದಿಷ್ಟಪಡಿಸಿ ಸ್ಪರ್ಶ ಕೇಂದ್ರಗಳಲ್ಲಿ ಗ್ರಾಹಕರ ಕ್ರಿಯೆಗಳನ್ನು ಗುರುತಿಸಿ ಪರಸ್ಪರ ಕ್ರಿಯೆಯ ಸಾಲು ಆದ್ದರಿಂದ ಇದು ಮುಂದಿನ ಹಂತವಾಗಿದೆ ಮತ್ತು ನಂತರ ಈ ಗೋಚರತೆಯ ರೇಖೆಯ ಹಿಂದೆ ನಾವು ಹಿಂದಿನ ಹಂತವನ್ನು ಹೊಂದಿದ್ದೇವೆ ಮತ್ತು ಇಡೀ ವಿಷಯವು ಒಟ್ಟಾಗಿ ಸೃಷ್ಟಿಸುತ್ತದೆ ನಾವು ಸೇವೆಯನ್ನು ನೀಲಿ ಮುದ್ರಣ ಸೇವಾ ಹರಿವಿನ ಚಾಟ್ ಅಥವಾ ಸೇವಾ ನಕ್ಷೆ ಎಂದು ಕರೆಯುತ್ತೇವೆ ಮತ್ತು ಈ ನಕ್ಷೆಯ ಈ ತಿಳುವಳಿಕೆ ಅವಶ್ಯಕವಾಗಿದೆ ಏಕೆಂದರೆ ಈ ಸ್ಪರ್ಶ ಬಿಂದುಗಳು ಈ ಬ್ಲಾಕ್ಗಳನ್ನು ಅರ್ಥಮಾಡಿಕೊಳ್ಳುವುದರಿಂದ ವಿಭಿನ್ನ ಐಹೆಚ್ಐಪಿ ಗುಣಲಕ್ಷಣಗಳು ಯಾವುವು ಮತ್ತು ಆ ಐಹೆಚ್ಐಪಿ ಗುಣಲಕ್ಷಣಗಳನ್ನು ನಿರ್ವಹಿಸಲು ನಮ್ಮ ಪ್ರತಿಕ್ರಿಯೆಗಳು ಯಾವುವು ಎಂದು ನಮಗೆ ತಿಳಿಸುತ್ತದೆ ಆದ್ದರಿಂದ ಇತರ ಪ್ರಮುಖ ಅಂಶವೆಂದರೆ ಇದು ನಮಗೆ ಸಹಾಯ ಮಾಡುತ್ತದೆ ಎಂದು ನಾನು ನಮೂದಿಸಬೇಕು ಎಂದು ನಾನು ಭಾವಿಸುತ್ತೇನೆ ಮತ್ತು ನಾನು ಇದನ್ನು ವಿವರವಾಗಿ ವಿಭಾಗದಲ್ಲಿ ಚರ್ಚಿಸುತ್ತೇನೆ ನಾನು ಸೇವಾ ಕಾರ್ಯಾಚರಣೆಗಳಿಗೆ ಬಂದಾಗ ಇತರ ಯಾವ ಅಡಚಣೆಗಳು ಮತ್ತು ಎಲ್ಲಿ ವೈಫಲ್ಯ ಸಂಭವಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ ಮತ್ತು ಸಂಭವಿಸಬಹುದಾದ ವೈಫಲ್ಯದ ತೀವ್ರತೆ ಮತ್ತು ಸಂಭವಿಸುವ ಸಂಭವನೀಯತೆ ನಂತರ ನಾವು ಎಫ್ಎಂಇಎ ವಿಶ್ಲೇಷಣೆ ವೈಫಲ್ಯ ಮೋಡ್ ಪರಿಣಾಮ ವಿಶ್ಲೇಷಣೆ ಎಂದು ಕರೆಯುವದನ್ನು ನಾವು ಬಳಸಬಹುದು ಮತ್ತು ನಾವು ಒಂದು ಸಂಖ್ಯೆಯಿಂದ ಪ್ರತಿನಿಧಿಸಬಹುದು ಇದು ಮೂಲತಃ ಏನೂ ಅಲ್ಲ ಉತ್ಪನ್ನದ ಉತ್ಪನ್ನ ಸಂಭವಿಸುವ ಸಂಭವನೀಯತೆ ಮತ್ತು ಪತ್ತೆ ಮಾಡದಿರುವ ಸಂಭವನೀಯತೆ ಮತ್ತು ತೀವ್ರತೆ ಆದ್ದರಿಂದ ಈ ರೀತಿಯ ನಕ್ಷೆಗಳು ಅಡಚಣೆ ಮತ್ತು ಸಂಭವನೀಯ ವೈಫಲ್ಯಗಳ ಬಗ್ಗೆ ನಮಗೆ ತಿಳಿಸುತ್ತದೆ ಅದು ಸುಧಾರಿಸಲು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ರೆಸ್ಟೋರೆಂಟ್ನಲ್ಲಿರುವಂತಹ ಕೆಲವು ರೀತಿಯ ಕಾರ್ಯಗಳಲ್ಲಿ ನೀಲಿ ಮುದ್ರಣವನ್ನು ಸಹ ಪ್ರತಿನಿಧಿಸಬಹುದು ಮೊದಲನೆಯದಾಗಿ ನೀವು ನಿಜವಾಗಿಯೂ ಬುಕಿಂಗ್ ಮಾಡುತ್ತೀರಿ ಮತ್ತು ನಾವು ರೆಸ್ಟೋರೆಂಟ್ಗೆ ಆಗಮಿಸುತ್ತೇವೆ ಆಕ್ಟ್ 1 ಆಗಿರಬಹುದು ಆಕ್ಟ್ 2 ನೀವು ಎಲ್ಲಿದ್ದೀರಿ ಬಿಲ್ ಮತ್ತು ಆಕ್ಟ್ 3 ಪ್ರಕ್ರಿಯೆಯು ನಿಮ್ಮ ಬಿಲ್ ನಂತರ ನಿರ್ಗಮನವಾಗಬಹುದು ಮತ್ತು ಎಲ್ಲವೂ ಮುಗಿದಿದೆ ಆದ್ದರಿಂದ ಇದನ್ನು ನಾವು ನಾಟಕವಾಗಿಯೂ ನೋಡಬಹುದು ಮತ್ತು ಅದರ ಪ್ರಕಾರ ವಿವಿಧ ರೀತಿಯ ಪಾತ್ರ ಮತ್ತು ಸ್ಕ್ರಿಪ್ಟ್ ಸಿದ್ಧಾಂತಗಳನ್ನು ಹೇಗೆ ಅನ್ವಯಿಸಬಹುದು ಎಂದು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಆದ್ದರಿಂದ ವಿಫಲ ಬಿಂದುಗಳನ್ನು ಗುರುತಿಸಿ ನಾವು ಇದನ್ನು ಈಗಾಗಲೇ ಚರ್ಚಿಸುತ್ತೇವೆ ವಿಫಲ ಸುರಕ್ಷಿತ ಸೌಲಭ್ಯಗಳನ್ನು ರಚಿಸುತ್ತೇವೆ ಮತ್ತು ಪ್ರಮಾಣಿತ ಮತ್ತು ಗುರಿಗಳ ಸೃಷ್ಟಿ ನಾವು ಎಷ್ಟು ನಿಮಿಷಗಳಲ್ಲಿ ಮೀಸಲಾತಿ ವಿನಂತಿಯನ್ನು ಬಯಸುತ್ತೇವೆ ನಾವು ಕಂಪ್ಯೂಟರ್ ಸಹಾಯದಿಂದ ಮಾಡಿದ್ದೇವೆ ಅಥವಾ ರೆಸ್ಟೋರೆಂಟ್ನಲ್ಲಿ ಚಿಕನ್ ತಂದೂರಿಯ ತಟ್ಟೆಯನ್ನು ಪೂರೈಸಲು ಸರಾಸರಿ ಎಷ್ಟು ನಿಮಿಷಗಳನ್ನು ತೆಗೆದುಕೊಳ್ಳುತ್ತೇವೆ ಅಥವಾ ಎಷ್ಟು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಗ್ರಾಹಕರ ಸಂಕೇತಗಳ ನಂತರ ಬಿಲ್ ಅನ್ನು ಪ್ರಕ್ರಿಯೆಗೊಳಿಸಿ ಇವೆಲ್ಲವೂ ಇದು ರೆಸ್ಟೋರೆಂಟ್ ಆಗಿರಲಿ ನಿಮ್ಮ ಡಿಸ್ಚಾರ್ಜ್ ಹಂತದಲ್ಲಿದ್ದ ನಂತರ ಅದು ನರ್ಸಿಂಗ್ ಹೋಂನಲ್ಲಿರಲಿ ಈ ಎಲ್ಲಾ ಪ್ರಕ್ರಿಯೆಯ ಅಂಶಗಳು ಅರ್ಥವಾಗುತ್ತವೆ ಮತ್ತು ನಾವು ಹೊಂದಿಸಬೇಕಾದ ಗುರಿಗಳು ಆದ್ದರಿಂದ 24 ಗಂಟೆಗಳಲ್ಲಿ ಎಲ್ಲಾ ಅರ್ಜಿಗಳಲ್ಲಿ 80 ಪ್ರತಿಶತವನ್ನು ಪ್ರಕ್ರಿಯೆಗೊಳಿಸಲಾಗುತ್ತದೆ ಮತ್ತು ಉದಾಹರಣೆಗೆ ಕಾಲೇಜು ಪ್ರವೇಶಕ್ಕಾಗಿ ನಾನು ಅರ್ಥೈಸುತ್ತೇನೆ ಆದ್ದರಿಂದ ನಾವು ರಚಿಸುವ ನಕ್ಷೆ ನಾವು ವಿಫಲ ಬಿಂದುಗಳನ್ನು ಅರ್ಥಮಾಡಿಕೊಳ್ಳುತ್ತೇವೆ ಅಡಚಣೆಯ ಬಿಂದುಗಳಿಂದ ನಾವು ಅರ್ಥಮಾಡಿಕೊಳ್ಳುತ್ತೇವೆ ನಾವು ಸ್ಟ್ಯಾಂಡರ್ಡ್ ಅನ್ನು ಹೊಂದಿಸುತ್ತೇವೆ ಇದರಿಂದಾಗಿ ಯಾವುದೇ ವೈಫಲ್ಯ ಸೇವಾ ವೈಫಲ್ಯವಿಲ್ಲ ಆದ್ದರಿಂದ ಅದು ಯಾವುದೇ ಸೇವೆಯ ಅಡಚಣೆಯಲ್ಲ ಮತ್ತು ಆ ಮಾನದಂಡಗಳಿಗೆ ಸಂಬಂಧಿಸಿದಂತೆ ನಾವು ಹೇಗೆ ಮಾಡುತ್ತಿದ್ದೇವೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಇದು ಸೇವೆಗಳ ನಂತರದ ಸಂಕೀರ್ಣತೆಗಳು ಮತ್ತು ಸವಾಲುಗಳಿಗೆ ನಮ್ಮ ಪ್ರತಿಕ್ರಿಯೆ ಕಾರ್ಯವಿಧಾನವಾಗಿದೆ ಭವಿಷ್ಯದ ಅಧಿವೇಶನಗಳಲ್ಲಿ ಈ ನಿರಂತರ ಯಶಸ್ಸನ್ನು ಸಾಧಿಸುವ ನಮ್ಮ ಮಾರ್ಗಗಳನ್ನು ನಾವು ಹೆಚ್ಚು ಹೆಚ್ಚು ವಿವರಿಸುತ್ತೇವೆ ಸಾಮರ್ಥ್ಯ ಮತ್ತು ಬೇಡಿಕೆಯ ನಡುವಿನ ಸಾಂಪ್ರದಾಯಿಕ ಅಥವಾ ದೀರ್ಘಕಾಲಿಕ ಅಸಾಮರಸ್ಯದಿಂದಾಗಿ ಈ ಅನೇಕ ಸಮಸ್ಯೆಗಳು ಉತ್ಪತ್ತಿಯಾಗುತ್ತವೆ ಎಂದು ನಾವು ಅರ್ಥಮಾಡಿಕೊಂಡಾಗ ನಾವು ಅದನ್ನು ಹೇಗೆ ನಿರ್ವಹಿಸುತ್ತೇವೆ ಸೇವೆಯ ಅಮೂರ್ತ ಸ್ವರೂಪ ಮತ್ತು ಆದ್ದರಿಂದ ನಾವು ಸೇವೆಯ ಗುಣಮಟ್ಟವನ್ನು ಹೇಗೆ ಸ್ಥಾಪಿಸುತ್ತೇವೆ ಉತ್ಪಾದಕತೆ ಮತ್ತು ಗುಣಮಟ್ಟದ ನಡುವಿನ ವಿರೋಧಾಭಾಸವನ್ನು ನಾವು ಹೇಗೆ ಅರ್ಥಮಾಡಿಕೊಳ್ಳುತ್ತೇವೆ ಇವೆಲ್ಲವೂ ನಾವು ಯಶಸ್ಸು ಸಾಕ್ಷ್ಯ ಉಲ್ಲೇಖ ಗ್ರಾಹಕರ ವಕಾಲತ್ತುಗಳನ್ನು ಹೇಗೆ ರಚಿಸಬಹುದು ಎಂಬುದರ ಕುರಿತು ಹೆಚ್ಚಿನ ಜ್ಞಾನವನ್ನು ನೀಡುತ್ತದೆ ಆದ್ದರಿಂದ ನಮ್ಮ ಯಶಸ್ಸು ನಿರಂತರವಾಗಿದೆ ನಾವು ಪಂಚತಾರಾ ಸೇವೆಯನ್ನು ರಚಿಸಲು ಸಮರ್ಥರಾಗಿದ್ದೇವೆ ಮತ್ತು ಸೇವೆಯ ಉತ್ಕೃಷ್ಟತೆಯು ಎಪಿಸೋಡಿಕ್ ಅಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಇದು ಮುಂದುವರಿದ ವ್ಯವಸ್ಥೆಗಳ ವಿಧಾನವಾಗಿದ್ದು ಅದನ್ನು ಮಾತ್ರ ಉತ್ಪಾದಿಸಬಹುದು ಆದ್ದರಿಂದ ಸೇವಾ ವ್ಯವಹಾರದಲ್ಲಿ ನಾವು ಈ ಪಿರಮಿಡ್ಗೆ ಹಕ್ಕು ಸಾಧಿಸಬೇಕಾಗಿದೆ ಅಲ್ಲಿ ಸೇವಾ ಗ್ರಾಹಕರೊಂದಿಗಿನ ಸಂಬಂಧದ ವಹಿವಾಟಿನ ಸ್ವರೂಪದಿಂದ ನಾವು ಆಳವಾದ ಸಂಬಂಧವನ್ನು ರಚಿಸಬೇಕಾಗಿದೆ ಆದ್ದರಿಂದ ವಹಿವಾಟಿನಿಂದ ಸಂಬಂಧಕ್ಕೆ ಆದರೆ ಯಶಸ್ಸಿಗೆ ಈ ನಿರಂತರ ಯಶಸ್ಸಿಗೆ ನಾವು ಸಂಬಂಧಕ್ಕಿಂತ ಹೆಚ್ಚಿನದನ್ನು ಮುಂದುವರಿಸಬೇಕಾಗಿದೆ ನಾವು ಗ್ರಾಹಕರ ವಕಾಲತ್ತುಗಳನ್ನು ರಚಿಸಬೇಕಾಗಿದೆ ಗ್ರಾಹಕನು ನಂತರ ನಿಮ್ಮ ಸಹ ಮಾರುಕಟ್ಟೆ ಆಗುತ್ತಾನೆ ಆದ್ದರಿಂದ ನೀವು ಸೇವೆಯ ಸಹ ಸೃಷ್ಟಿಕರ್ತನಾಗಿ ಮತ್ತು ಸೇವೆಯ ಸಹೋದ್ಯೋಗಿಯಾಗಿ ಗ್ರಾಹಕರ ಪಾತ್ರವು ಕೆಲವು ಆಸಕ್ತಿದಾಯಕ ವಿಷಯಗಳಾಗಿವೆ ನಂತರದ ಅಧಿವೇಶನದಲ್ಲಿ ನಾವು ತೆಗೆದುಕೊಳ್ಳುತ್ತೇವೆ